ನಾವು ಮೊದಲೇ ಹೇಳಿದಂತೆ ಟ್ರೇಡ್ಮಾರ್ಕ್ಗಳನ್ನು ರಕ್ಷಿಸಲು ಯಾವುದೇ ಕಾರ್ಯವಿಧಾನ ಅಥವಾ ಕಾನೂನು ಇರಲಿಲ್ಲ ಆರಂಭದಲ್ಲಿ ಭಾರತೀಯ ದಂಡ ನ್ಯಾಯಾಲಯದ ಅಡಿಯಲ್ಲಿ ಒಂದು ನಿಬಂಧನೆ ಇತ್ತು ಅದು ಅಪರಾಧ ಕಾನೂನಿನ ಒಂದು ಭಾಗವಾಗಿದೆ ಅಂದರೆ ಇದು ದಾಖಲೆಗಳು ಮತ್ತು ಆಸ್ತಿ ಮತ್ತು ಇತರ ಗುರುತುಗಳಿಗೆ ಸಂಬಂಧಿಸಿದ ವಿಷಯಕ್ಕೆ ಕಾನೂನು ರಕ್ಷಣೆಯನ್ನು ನೀಡುತ್ತದೆ ಈ ನಿಬಂಧನೆಗಳಲ್ಲಿ ಯಾರಾದರೂ ಅನುಮತಿ ಇಲ್ಲದೆ ಗುರುತುಗಳನ್ನು ಬಳಸಿದರೆ ಅದು ಅಪರಾಧವೆಂದು ಪರಿಗಣಿಸಲ್ಪಡುತ್ತದೆ ಆದ್ದರಿಂದ ಅಧಿಕಾರವಿಲ್ಲದೆ ಗುರುತು ಬಳಸುವ ವ್ಯಕ್ತಿಗೆ ದಂಡ ವಿಧಿಸಲಾಗುತ್ತದೆ ಈಗ ಇದನ್ನು ಅಪರಾಧ ಕಾನೂನುಗಳಿಂದ ರದ್ದುಪಡಿಸಲಾಗಿದೆ ಟ್ರೇಡ್ಮಾರ್ಕ್ಗಳ ಕಾಯ್ದೆ 1958 ಅನ್ನು ಜಾರಿಗೆ ತಂದಾಗ ಮತ್ತು ಅನಧಿಕೃತವಾಗಿ ಗುರುತುಗಳನ್ನು ಅಥವಾ ಚಿಹ್ನೆಗಳನ್ನು ಬಳಸುವುದನ್ನು ಅಪರಾಧೀಕರಿಸಿದ ನಿಬಂಧನೆಯನ್ನು ಕ್ರಿಮಿನಲ್ ಕಾನೂನುಗಳಿಂದ ತೆಗೆದುಹಾಕಲಾಯಿತು ಮತ್ತು ಈಗ ಅದರಲ್ಲಿಯೇ ಸ್ವತಃ ಒಂದು ಪ್ರತ್ಯೇಕ ಕಾಯಿದೆಯ ಭಾಗವಾಗಿದೆ ಆದ್ದರಿಂದ ಟ್ರೇಡ್ಮಾರ್ಕ್ಗಳ ಕಾಯ್ದೆ 1958 ಇದು ನಮ್ಮಲ್ಲಿರುವ ಮೊದಲ ಕಾಯ್ದೆಯಾಗಿದೆ ಟ್ರೇಡ್ಮಾರ್ಕ್ಗಳಿಗೆ ಸಂಬಂಧಿಸಿದ ಕಾನೂನುಗಳನ್ನು ನೋಡಿದರೆ ನಾವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಡೆಯುವ ಕಾನೂನುಗಳು ಎಂದು ನಾವು ತಿಳಿಯಬಹುದು ಮೊದಲನೆಯದಾಗಿ ಟ್ರೇಡ್ಮಾರ್ಕ್ಗಳ ಕಾಯ್ದೆ 1940 ಸ್ಥಾಪನೆಯಾಗಿತ್ತು ಮತ್ತು ಅದು ಬ್ರಿಟಿಷ್ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು ಮತ್ತು ಭಾರತೀಯ ಮರ್ಚಂಡೈಸ್ ಮಾರ್ಕ್ಸ್ ಆಕ್ಟ್ ಕೂಡ ಇತ್ತು ಸರಕು ಅಥವಾ ಸೇವೆಗಳ ಅಥವಾ ವ್ಯಾಪಾರದ ಸರಕುಗಳನ್ನು ಸಹ ಉಲ್ಲೇಖಿಸಬಹುದು ಎಂದು ನಾವು ಈಗಾಗಲೇ ಉಲ್ಲೇಖಿಸಿದ್ದೇವೆ ಮತ್ತೆ ಇದು 1889 ರಿಂದ ಅಂದರೆ 1889 ರಿಂದ ಅಸ್ತಿತ್ವದಲ್ಲಿದ್ದ ಬ್ರಿಟಿಷ್ ಕಾಯಿದೆ ಮತ್ತು ನಾವು ಈಗ ಹೇಳಿದಂತೆ ನಾವು ಭಾರತೀಯ ದಂಡ ಸಂಹಿತೆಯ ನಿಬಂಧನೆಗಳನ್ನು ಹೊಂದಿದ್ದೆವು ಈಗ 1958 ರಲ್ಲಿ ವ್ಯಾಪಾರ ಮತ್ತು ಸರಕುಗಳ ಗುರುತು ಕಾಯ್ದೆ ಜಾರಿಗೆ ಬಂದಾಗ ಈ ಎಲ್ಲಾ 3 ಕಾಯಿದೆಗಳು ಅಥವಾ ನಿಬಂಧನೆಗಳನ್ನು ಬದಲಾಯಿಸಲಾಯಿತು ಆದ್ದರಿಂದ 1958 ರಲ್ಲಿ ಸ್ವತಂತ್ರ ಭಾರತವು ಅಂಗೀಕರಿಸಿದ ಮೊದಲ ಕಾಯ್ದೆಯಾಗಿದೆ ಮತ್ತು ಈ ಕಾಯ್ದೆಯು 1940 ರ ಮತ್ತು 1889 ರ ಕಾಯ್ದೆಯನ್ನು ಭಾರತೀಯ ದಂಡ ನ್ಯಾಯಾಲಯದ ಪ್ರಕಾರ ಕೆಲವು ನಿಬಂಧನೆಗಳನ್ನು ಬದಲಾಯಿಸಿತು ಈಗ 1958 ರ ಕಾಯಿದೆಯ ಪ್ರಕಾರ ಅನಧಿಕೃತವಾಗಿ ಗುರುತು ಬಳಸುತ್ತಿರುವ ವ್ಯಕ್ತಿಯನ್ನು ತಡೆಯುವ ಅಗತ್ಯವಿದ್ದರೆ ನೀವು ನಿರ್ದಿಷ್ಟ ಪರಿಹಾರ ಕಾಯ್ದೆ 1877 ಅನ್ನು ಬಳಸಬಹುದು ಮತ್ತು ಅದರಿಂದ ಶಾಶ್ವತ ತಡೆಯಾಜ್ಞೆಯನ್ನು ಪಡೆಯಬಹುದು ಆದ್ದರಿಂದ ಅನಧಿಕೃತವಾಗಿ ಗುರುತು ಬಳಸುತ್ತಿರುವ ವ್ಯಕ್ತಿಯ ವಿರುದ್ಧ ಟ್ರೇಡ್ಮಾರ್ಕ್ ಹೊಂದಿರುವವರು ಪಡೆಯಬಹುದಾದ ಪರಿಹಾರವೆಂದರೆ ತಡೆಯಾಜ್ಞೆ ಆದ್ದರಿಂದ ಆ ಗುರುತು ಬಳಸದಂತೆ ವ್ಯಕ್ತಿಯನ್ನು ನಿರ್ಬಂಧಿಸಬಹುದು ಮತ್ತು ನೀವು ನ್ಯಾಯಾಲಯದಿಂದ ತಡೆಯಾಜ್ಞೆಯ ಆದೇಶವನ್ನು ಪಡೆಯಬಹುದು ಮತ್ತು ನೋಂದಣಿಗೆ ಸಂಬಂಧಿಸಿದ ಯಾವುದೇ ವಿಷಯವು ಭಾರತೀಯ ನೋಂದಣಿ ಕಾಯ್ದೆಯ ವ್ಯಾಪ್ತಿಗೆ ಒಳಪಡುತ್ತದೆ ಆದ್ದರಿಂದ ನೋಂದಣಿ ವಿಷಯಗಳನ್ನು ಭಾರತೀಯ ನೋಂದಣಿ ಕಾಯ್ದೆ 1908 ರ ವ್ಯಾಪ್ತಿಗೆ ಒಳಪಡಿಸಲಾಯಿತು ಮತ್ತು ಉಲ್ಲಂಘನೆಗೆ ಸಂಬಂಧಿಸಿದ ವಿಷಯಗಳನ್ನು ನಿರ್ದಿಷ್ಟ ಪರಿಹಾರ ಕಾಯ್ದೆಯ ವ್ಯಾಪ್ತಿಗೆ ಒಳಪಡಿಸಲಾಯಿತು 1958 ರ ಕಾಯಿದೆಯು ಸುಮಾರು 4 ದಶಕಗಳಿಂದ ಕಾರ್ಯರೂಪಕ್ಕೆ ಬಂದಿತು ಮತ್ತು ಈ ಕಾಯ್ದೆಯನ್ನು 1999 ರ ಟ್ರೇಡ್ಮಾರ್ಕ್ಗಳ ಕಾಯ್ದೆಯಿಂದ ಬದಲಾಯಿಸಲಾಯಿತು ವಿಶ್ವ ವ್ಯಾಪಾರ ಸಂಸ್ಥೆಯ ಅಡಿಯಲ್ಲಿರುವ ಕಟ್ಟುಪಾಡುಗಳಿಗೆ ಅನುಸಾರವಾಗಿ ಭಾರತೀಯ ಕಾನೂನನ್ನು ತರಲಾಯಿತು 1995 ರಿಂದ ಭಾರತ ವಿಶ್ವ ವಾಣಿಜ್ಯ ಸಂಸ್ಥೆಯ ಸದಸ್ಯತ್ವವನ್ನು ಪಡೆದಾಗಅವರು ಟ್ರಿಪ್ಸ್ ಒಪ್ಪಂದದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಟ್ರೇಡ್ ಮಾರ್ಕ್ ಆಡಳಿತವನ್ನು ತಂದರು ಮತ್ತು ಟ್ರಿಪ್ಸ್ ಒಪ್ಪಂದಕ್ಕೆ ಅನುಸಾರವಾಗಿ ಕಾನೂನನ್ನು ತರಲು 1999 ರ ಕಾಯಿದೆಯನ್ನು ಅಂಗೀಕರಿಸಲಾಯಿತು ಆದ್ದರಿಂದ ಅದನ್ನು ಮರುಹೊಂದಿಸಲು ನಾವು 1940 ರ ಟ್ರೇಡ್ಮಾರ್ಕ್ಗಳ ಕಾಯ್ದೆಯನ್ನು ಹೊಂದಿದ್ದೇವೆ ನಂತರ ಟ್ರೇಡ್ಮಾರ್ಕ್ಗಳ ವಿಚಾರಣಾ ಸಮಿತಿಯು ಇತ್ತು ಅದನ್ನು ರಾಜಗೋಪಾಲ್ ಅಯ್ಯಂಗಾರ್ ಅವರಿಗೆ ಅಯ್ಯಂಗಾರ್ ಸಮಿತಿಯ ನೇತೃತ್ವವನ್ನು ವಹಿಸಿದ್ದರು ಮತ್ತು ನಾವು 1958 ರ ಕಾಯ್ದೆಯನ್ನು ಹೊಂದಿದ್ದ ಶಿಫಾರಸುಗಳಿಗೆ ಅನುಗುಣವಾಗಿ 1958 ರ ಕಾಯಿದೆಯು ಸುಮಾರು 4 ದಶಕಗಳವರೆಗೆ ಅಸ್ತಿತ್ವದಲ್ಲಿತ್ತು ಮತ್ತು ನಂತರ ನಾವು 1999 ರ ಕಾಯ್ದೆಯನ್ನು ಹೊಂದಿದ್ದೇವೆ ಮತ್ತು ಅದು TRIPS ಒಪ್ಪಂದದ ಅಡಿಯಲ್ಲಿರುವ ಕಟ್ಟುಪಾಡುಗಳನ್ನು ಗ್ರಹಿಸಲು ಕಾನೂನನ್ನು ತಂದಿತು ಈಗ ಇದು ಅಸ್ತಿತ್ವದಲ್ಲಿರುವ ಕಾನೂನಿನ ಸಮಗ್ರ ವಿಮರ್ಶೆಯನ್ನು ಆಧರಿಸಿದೆ ಮತ್ತು ಅಭಿವೃದ್ಧಿ ಮತ್ತು ವ್ಯಾಪಾರ ಅಭ್ಯಾಸಗಳಿಗೆ ಅನುಗುಣವಾಗಿ ಮತ್ತು 1958 ರ ಕಾಯಿದೆಯ ನಂತರ 4 ದಶಕಗಳಲ್ಲಿ ಬಂದ ಪ್ರಮುಖ ನ್ಯಾಯಾಂಗ ನಿರ್ಧಾರಗಳಿಗೂ ಸಹ ಪರಿಣಾಮವನ್ನು ಬೀರಿದೆ 1958 ರ ಕಾಯಿದೆಯಲ್ಲಿ ಇರಲಾರದ ಕೆಲವು ವೈಶಿಷ್ಟ್ಯಗಳನ್ನು 1999 ರ ಕಾಯಿದೆಯು ಹೊಂದಿದೆ ಮತ್ತು ಇದರಿಂದ ಟ್ರೇಡ್ಮಾರ್ಕ್ನ ವ್ಯಾಪ್ತಿ ಮತ್ತು ವ್ಯಾಖ್ಯಾನವನ್ನು ವಿಸ್ತರಿಸಿತು ಹಾಗೂ ಇದು ನೋಂದಣಿ ಪ್ರಕ್ರಿಯೆಯನ್ನು ಸುಧಾರಿಸಿತು ಮತ್ತು ಉತ್ಪಾದನೆಯ ಅವಧಿಯನ್ನು 7 ರಿಂದ 10 ವರ್ಷಗಳಿಗೆ ಹೆಚ್ಚಿಸಲಾಯಿತು ಆದ್ದರಿಂದ 1999 ರ ಕಾಯಿದೆ ಬರುವುದಕ್ಕೂ ಮೊದಲು ನೀವು 10 ವರ್ಷಗಳ ಬದಲಾಗಿ 7 ವರ್ಷಗಳಿಗೊಮ್ಮೆ ಟ್ರೇಡ್ಮಾರ್ಕ್ ಅನ್ನು ನವೀಕರಿಸಬೇಕಾಗಿತ್ತು ಮತ್ತು 1999ರ ಕಾಯ್ದೆಯು ಪ್ರಸಿದ್ಧ ಗುರುತುಗಳಿಗೆ ಮತ್ತು ಸಾಮೂಹಿಕ ಗುರುತುಗಳಿಗೆ ನೋಂದಣಿ ಮಾಡುವುದನ್ನು ಪರಿಚಯಿಸಿತು ಮತ್ತು ಇದು 1958 ರ ಕಾಯಿದೆಯಲ್ಲಿ ಇರಲಿಲ್ಲ ಆದರೂ ಸಹ ಇದು ವಿಶ್ವ ವ್ಯಾಪಾರ ಸಂಸ್ಥೆಯ ಅಡಿಯಲ್ಲಿರುವ ಕಟ್ಟುಪಾಡುಗಳನ್ನು ಅನುಸರಿಸುತ್ತಿತ್ತು ಮತ್ತು ಮುಖ್ಯವಾಗಿ ಈಗ ಫಿರ್ಯಾದಿ ವಾಸಿಸುವ ಸ್ಥಳದಲ್ಲಿ ಉಲ್ಲಂಘನೆ ಮೊಕದ್ದಮೆಯನ್ನು ಹೂಡಬಹುದು ಆದರೆ ಈ ಮೊದಲು ಅದು ಉಲ್ಲಂಘನೆ ಸಂಭವಿಸಿದ ಸ್ಥಳದಲ್ಲಿ ಅಥವಾ ಪ್ರತಿವಾದಿಯು ವಾಸಿಸುತ್ತಿದ್ದ ಅಥವಾ ಅವನ ವ್ಯಾಪಾರವನ್ನು ನಡೆಸುವ ಸ್ಥಳದಲ್ಲಿ ಮೊಕದ್ದಮೆಯನ್ನು ಹೂಡಬೇಕಾಗಿತ್ತು ಆದರೆ ಈಗ ಫಿರ್ಯಾದಿ ವಾಸಿಸುವ ಯಾವ ಸ್ಥಳದಲ್ಲಿಯೂ ಸಹ ಮೊಕದ್ದಮೆಯನ್ನು ಹೂಡಬಹುದು ಈಗ 1999 ರ ಕಾಯಿದೆಯ ವ್ಯಾಪ್ತಿ ಅದು ಇಡೀ ಭಾರತಕ್ಕೆ ವಿಸ್ತರಿಸಿದೆ ನಾವು ಈಗ ಹೇಳಿದಂತೆ ನವೀಕರಣದ ಅವಧಿ ಅದನ್ನು ನೋಂದಾಯಿಸಿದರೆ ಪ್ರತಿ 10 ವರ್ಷಗಳಿಗೊಮ್ಮೆ ಅದನ್ನು ನವೀಕರಿಸಬೇಕಾಗುತ್ತದೆ ಆದ್ದರಿಂದ ಟ್ರೇಡ್ಮಾರ್ಕ್ ಅನ್ನು ನವೀಕರಿಸುತ್ತ ಮತ್ತು ನೀವು ನಿರಂತರ ರಕ್ಷಿಸುವ ಪ್ರಯತ್ನಗಳನ್ನು ಮಾಡುವವರೆಗೂ ಅದನ್ನು ಶಾಶ್ವತವಾಗಿ ಜೀವಂತವಾಗಿರಿಸಿಕೊಳ್ಳಬಹುದು ಈಗ ನೋಂದಣಿಯಿಂದ ನೀಡಲ್ಪಟ್ಟ ಹಕ್ಕುಗಳು ನೋಂದಾಯಿತ ಸರಕು ಮತ್ತು ಸೇವೆಗಳಿಗೆ ಗುರುತು ಬಳಸುವ ವಿಶೇಷ ಹಕ್ಕನ್ನು ಒಳಗೊಂಡಿವೆ ಆದ್ದರಿಂದ ನೀವು ನೊಂದಾಯಿಸಿದ ಗುರುತನ್ನು ಬಳಸುವ ಹಕ್ಕನ್ನು ಅದು ನೋಂದಾಯಿಸಿರುವ ಸರಕು ಮತ್ತು ಸೇವೆಗಳಿಗೆ ಮಾತ್ರ ಸೀಮಿತವಾಗುತ್ತದೆ ಉದಾಹರಣೆಗೆ ಒಂದು ನಿರ್ದಿಷ್ಟ ರೀತಿಯ ಸರಕುಗಳನ್ನು ಒಳಗೊಂಡ ಸರಕುಗಳ ವ್ಯಾಪಾರಕ್ಕಾಗಿ ನೀವು ನಿರ್ದಿಷ್ಟ ಪದವನ್ನು ನೋಂದಾಯಿಸಿದ್ದರೆ ಉದಾರಣೆಗೆ ಹೇಳುವುದಾದರೆ ಬೂಟುಗಳನ್ನು ಮಾರಾಟ ಮಾಡಲು ನೊಂದಾಯಿಸಿದ ಗುರುತನ್ನು ನೀವು ಸ್ಟೇಷನರಿ ಮಾರಾಟಕ್ಕೆ ಆ ಗುರುತು ಬಳಸಲು ನಿಮಗೆ ಅನುಮತಿಸಲಾಗುವುದಿಲ್ಲ ನೀವು ಆ ವರ್ಗವನ್ನು ಒಳಗೊಂಡಂತೆ ನೋಂದಣಿ ಹೊಂದಿಲ್ಲದಿದ್ದರೆ ನಿಮಗೆ ಆ ಗುರುತನ್ನು ಬಳಸಲು ಅನುಮತಿಸಲಾಗುವುದಿಲ್ಲ ಉತ್ತಮ ಟ್ರೇಡ್ಮಾರ್ಕ್ ಎಂದರೇನು ಉತ್ತಮ ಟ್ರೇಡ್ಮಾರ್ಕ್ ಎಂದರೆ ಗುರುತುಗಳನ್ನು ಸುಲಭವಾಗಿ ಮಾತನಾಡಲು ಮತ್ತು ಉಚ್ಚರಿಸಲು ಸುಲಭವಾಗಿರುವಂಥದು ಏಕೆಂದರೆ ಕೊನೆಯಲ್ಲಿ ಒಬ್ಬ ವ್ಯಾಪಾರಿ ಟ್ರೇಡ್ಮಾರ್ಕ್ ಅನ್ನು ಹೆಸರಿಸಿದರು ಅದನ್ನು ಬಳಕೆದಾರರು ಅಥವಾ ಸಾರ್ವಜನಿಕರು ಬಳಸುವಂತಿರಬೇಕು ಮತ್ತು ಇದು ಮನಮುಟ್ಟುವಂತಿರಬೇಕು ಮತ್ತು ನೆನಪಿಟ್ಟುಕೊಳ್ಳಲು ಅಥವಾ ನೆನಪಿಸಿಕೊಳ್ಳಲು ಸುಲಭವಾಗಿರಬೇಕು ಮತ್ತು ಅದು ಆವಿಷ್ಕರಿಸಿದ ಅಥವಾ ರಚಿಸಲಾದ ಪದವಾಗಿರಬಹುದು ಏಕೆಂದರೆ ನಿಘಂಟು ಪದ ಮತ್ತು ಸಾಮಾನ್ಯ ಪದಗಳನ್ನು ಸಾಮಾನ್ಯವಾಗಿ ಟ್ರೇಡ್ಮಾರ್ಕ್ಗಳಾಗಿ ಅನುಮತಿಸಲಾಗುವುದಿಲ್ಲ ಮತ್ತು ನೀವು ವಿಶಿಷ್ಟ ಸಂಯುಕ್ತಾಕ್ಷರ ಗುರುತು ಅಥವಾ ಟ್ರೇಡ್ಮಾರ್ಕ್ ಅನ್ನು ಪ್ರತಿನಿಧಿಸುವ ಜ್ಯಾಮಿತೀಯ ಸಾಧನವನ್ನು ಹೊಂದಬಹುದು ಈಗ ನೀವು ಕಡೆಗಣಿಸಬೇಕಾದ ಕೆಲವು ವಿಷಯವೆಂದರೆ ಅದು ಶ್ಲಾಘನೀಯ ಮತ್ತು ವಿವರಣಾತ್ಮಕ ವಿಷಯಗಳಾಗಿವೆ ಆದ್ದರಿಂದ ಹೊಗಳಿಕೆಯ ಮತ್ತು ವಿವರಣಾತ್ಮಕ ವಿಷಯಗಳಿಗೆ ಟ್ರೇಡ್ಮಾರ್ಕ್ ನೀಡಲಾಗುವುದಿಲ್ಲ ಮತ್ತು ಭೌಗೋಳಿಕ ಹೆಸರುಗಳು ಸಾಮಾನ್ಯ ಉಪನಾಮಗಳು ಸಮುದಾಯ ಅಥವಾ ವ್ಯಕ್ತಿಗಳ ಹೆಸರುಗಳನ್ನು ತಪ್ಪಿಸಬೇಕು ಮತ್ತು ಭೌಗೋಳಿಕ ಹೆಸರುಗಳು ಸಹ ಟ್ರೇಡ್ಮಾರ್ಕ್ನ ವಿಷಯವಾಗಿರಬಾರದು ಆದರೆ ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಿಂದ ಬರುವ ಸರಕುಗಳನ್ನು GI ಅಥವಾ ಭೌಗೋಳಿಕ ಸೂಚನೆಯಿಂದ ರಕ್ಷಿಸಬಹುದು ಇದು ನಾವು ಒಳಗೊಳ್ಳುವ ಮತ್ತೊಂದು ವಿಷಯವಾಗಿದೆ ಟ್ರೇಡ್ಮಾರ್ಕ್ನಂತೆ ಬಳಸಲು ಕಾನೂನಿನಿಂದ ನಿಷೇಧಿಸಲಾದ ವಿಷಯವನ್ನು ಟ್ರೇಡ್ಮಾರ್ಕ್ಗಳಂತೆ ಬಳಸಲಾಗುವುದಿಲ್ಲ ಮತ್ತು ಈಗಾಗಲೇ ಅಸ್ತಿತ್ವದಲ್ಲಿರುವ ಗುರುತುಗಳಿಗೆ ಹೋಲುವ ಅಥವಾ ವಿಷಯಕ್ಕೆ ಹೋಲುವ ವಿಷಯವನ್ನು ಬಳಸಲಾಗುವುದಿಲ್ಲ ಏಕೆಂದರೆ ಅದು ಗೊಂದಲಕ್ಕೆ ಕಾರಣವಾಗಬಹುದು ಅಥವಾ ಅದು ನಾವು ಮೋಸಗೊಳಿಸುವ ಹೋಲಿಕೆ ಎಂದು ಕರೆಯಬಹುದು ಮತ್ತು ಅದು ಉಲ್ಲಂಘನೆಯ ಕ್ರಿಯೆಗೆ ಕಾರಣವಾಗಬಹುದು ಟ್ರೇಡ್ಮಾರ್ಕ್ ಅನ್ನು ವಿಭಾಗ 2 ರಲ್ಲಿ ವ್ಯಾಖ್ಯಾನಿಸಲಾಗಿದೆ ಅಂದರೆ ಇದು ಚಿತ್ರಾತ್ಮಕವಾಗಿ ಪ್ರತಿನಿಧಿಸುವ ಸಾಮರ್ಥ್ಯವಿರುವ ಗುರುತನ್ನು ಅರ್ಥೈಸುತ್ತದೆ ಆದ್ದರಿಂದ ಗುರುತುಗಳಿಗೆ ಚಿತ್ರಾತ್ಮಕ ಪ್ರಾತಿನಿಧ್ಯ ಮುಖ್ಯವಾಗಿರುತ್ತದೆ ಮತ್ತು ಇದು ಸರಕು ಮತ್ತು ಸೇವೆಗಳನ್ನು ಪ್ರತ್ಯೇಕಿಸಲು ಸಮರ್ಥವಾಗಿದೆ ಆದ್ದರಿಂದ ಇದನ್ನು ಪ್ರತಿನಿಧಿಸಬಹುದು ಮತ್ತು ಇದು ಒಬ್ಬ ವ್ಯಕ್ತಿಯ ಸರಕು ಮತ್ತು ಸೇವೆಗಳನ್ನು ಇನ್ನೊಬ್ಬರಿಂದ ಪ್ರತ್ಯೇಕಿಸುತ್ತದೆ ಮತ್ತು ಸರಕುಗಳ ಆಕಾರವನ್ನು ಸಹ ಒಳಗೊಂಡಿರಬಹುದು ಮತ್ತು ಅದು ಅವರ ಪ್ಯಾಕೇಜಿಂಗ್ ಮತ್ತು ಬಣ್ಣಗಳ ಸಂಯೋಜನೆಯನ್ನು ಪ್ರತ್ಯೇಕಿಸಲು ಒಳಗೊಂಡಿರಬಹುದು ಈಗ ಇವು ವ್ಯಾಖ್ಯಾನವಾಗಿದ್ದವು ಈಗ ಇವುಗಳನ್ನು ಹೊಸ ವ್ಯಾಖ್ಯಾನದಿಂದ ಪರಿಚಯಿಸಲಾಗಿದೆ ಆದ್ದರಿಂದ ಗುರುತು ಎನ್ನುವುದು ಚಿತ್ರಾತ್ಮಕವಾಗಿ ನಿರೂಪಿಸಲ್ಪಟ್ಟಿರುವ ಅಥವಾ ಚಿತ್ರಾತ್ಮಕವಾಗಿ ಸೂಚಿಸಬಹುದಾದ ಸಂಗತಿಯಾಗಿದೆ ಮತ್ತು ಇದು ಸರಕು ಮತ್ತು ಸೇವೆಗಳನ್ನು ಪ್ರತ್ಯೇಕಿಸುವ ಕಾರ್ಯವನ್ನು ಮಾಡುತ್ತದೆ ಈಗ ಯಾವುದನ್ನು ಚಿತ್ರಾತ್ಮಕವಾಗಿ ಸೂಚಿಸಬಹುದು ಟ್ರೇಡ್ಮಾರ್ಕ್ ಎಂದು ಪರಿಗಣಿಸಲಾಗುವ ಸರಕು ಮತ್ತು ಸೇವೆಗಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಯಾವುದರಿಂದ ಪ್ರತ್ಯೇಕಿಸುತ್ತದೆ ಮತ್ತು ಇದು ಕೋಕಾ ಕೋಲಾ ಬಾಟಲಿಯಂತಹ ಸರಕುಗಳ ಆಕಾರವನ್ನು ಒಳಗೊಂಡಿರಬಹುದು ಅಥವಾ ಇದು ಪ್ಯಾಕೇಜಿಂಗ್ ವಸ್ತುಗಳನ್ನು ಸಹ ಒಳಗೊಂಡಿರಬಹುದು ಈಗ ಕೆಲವು ಪ್ಯಾಕೇಜಿಂಗ್ ಸಾಮಗ್ರಿಗಳಿವೆ ಅಂದರೆ ಅವುಗಳು ನಿರ್ದಿಷ್ಟ ಉತ್ಪನ್ನಕ್ಕೆ ಅನನ್ಯವಾಗಿವೆ ಮತ್ತು ಇದು ಬಣ್ಣಗಳ ಸಂಯೋಜನೆಯನ್ನು ಸಹ ಒಳಗೊಂಡಿರಬಹುದು ಪದದ ಗುರುತುಗಳು ಪದವನ್ನು ಅಥವಾ ಅಕ್ಷರಗಳು ಅಥವಾ ಸಂಖ್ಯೆಗಳನ್ನು ಮಾತ್ರ ಬಳಸುವ ಹಕ್ಕನ್ನು ಮಾತ್ರ ಹೇಳುತ್ತದೆ ಮತ್ತು ಈ ಪದಗಳನ್ನು ಹೇಗೆ ಪ್ರಸ್ತುತಪಡಿಸಲಾಗುತ್ತದೆ ಎಂಬುದರ ಕುರಿತು ಪದದ ಗುರುತುಗಳಿಗೆ ಯಾವುದೇ ಹಕ್ಕು ಇರುವುದಿಲ್ಲ ಆದ್ದರಿಂದ ಗುರುತುಗಳು ಪದಕ್ಕೆ ಮಾತ್ರ ಸಂಬಂಧಿಸಿದ ಗುರುತುಗಳಾಗಿವೆ ಮತ್ತು ಇದು ಪದ ಅಥವಾ ಅಕ್ಷರಗಳು ಅಥವಾ ಸಂಖ್ಯೆಗಳ ಬಳಕೆಗೆ ಮಾತ್ರ ಹಕ್ಕನ್ನು ನೀಡುತ್ತದೆ ಸೇವಾ ಗುರುತುಗಳು ಪದ ನುಡಿಗಟ್ಟು ಚಿಹ್ನೆ ಅಥವಾ ಇವುಗಳಲ್ಲಿ ಯಾವುದಾದರೂ ವಿನ್ಯಾಸ ಅಥವಾ ಸಂಯೋಜನೆಯಾಗಿದೆ ಮತ್ತು ಅವುಗಳನ್ನು ಸರಕುಗಳಿಗಿಂತ ಸೇವೆಯ ಮೂಲವನ್ನು ಗುರುತಿಸಲು ಮತ್ತು ಪ್ರತ್ಯೇಕಿಸಲು ಬಳಸಲಾಗುತ್ತದೆ ಆದ್ದರಿಂದ ಸರಕುಗಳನ್ನು ಗುರುತಿಸಲು ಸರಕಿನ ಮೇಲಿರುವ ಗುರುತುಗಳನ್ನು ಬಳಸಲಾಗುತ್ತದೆ ಆದರೆ ಸೇವೆಯ ಈ ಮೂಲವನ್ನು ಗುರುತಿಸಲು ಸೇವಾ ಗುರುತುಗಳನ್ನು ಬಳಸಲಾಗುತ್ತದೆ ಸಂಘದ ವ್ಯಕ್ತಿಗಳ ಅಥವಾ ಸದಸ್ಯರ ಸರಕು ಅಥವಾ ಸೇವೆಗಳನ್ನು ಪ್ರತ್ಯೇಕಿಸಲು ಸಾಮೂಹಿಕ ಗುರುತುಗಳನ್ನು ಬಳಸಲಾಗುತ್ತದೆ ಆದ್ದರಿಂದ ಅವರು ಒಟ್ಟಾರೆಯಾಗಿ ಕೆಲವು ವ್ಯಾಪಾರ ಸಮುದಾಯಗಳನ್ನು ಅಥವಾ ಕೆಲವು ವ್ಯಾಪಾರ ಸಂಸ್ಥೆಗಳನ್ನು ಗುರುತಿಸುತ್ತಾರೆ ಅಥವಾ ಗುರುತುಗಳನ್ನು ಬಳಸುತ್ತಾರೆ ಮತ್ತು ಸದಸ್ಯರಿಗೆ ಆ ಗುರುತುಗಳನ್ನು ಬಳಸಲು ಅವಕಾಶ ಮಾಡಿಕೊಡುತ್ತಾರೆ ಪ್ರಮಾಣಿಕೃತ ಗುರುತುಗಳನ್ನು ಗುರುತಿನ ಮಾಲೀಕರಿಂದ ಪ್ರಮಾಣೀಕರಿಸಲಾಗುತ್ತದೆ ಮತ್ತು ಅವು ಸರಕುಗಳ ತಯಾರಿಕೆಯ ಮೂಲ ವಸ್ತು ವಿಧಾನ ಅಥವಾ ಸೇವೆಗಳ ಕಾರ್ಯಕ್ಷಮತೆ ಗುಣಮಟ್ಟ ನಿಖರತೆ ಅಥವಾ ಇತರ ಗುಣಲಕ್ಷಣಗಳಿಗೆ ಸಂಬಂಧಿಸಿವೆ ಆದ್ದರಿಂದ ನಮಗೆ ತಿಳಿದಿರುವ ಎಲ್ಲಾ ಗುಣಮಟ್ಟದ ಗುರುತುಗಳು ಪ್ರಮಾಣೀಕರಿಸಿದ ಗುರುತುಗಳಾಗಿವೆ ಮತ್ತು ಹಳೆಯ ಗುರುತುಗಳು ಸಹ ಪ್ರಮಾಣೀಕರಿಸಿದ ಗುರುತುಗಳಾಗಿವೆ ಕೆಲವು ಅಸಾಂಪ್ರದಾಯಿಕ ಟ್ರೇಡ್ಮಾರ್ಕ್ಗಳೂ ಇವೆ ಈಗ ಬಣ್ಣ ಟ್ರೇಡ್ಮಾರ್ಕ್ಗಳು ಅದರ ಬಣ್ಣಗಳ ಸಂಯೋಜನೆಯನ್ನು ಈಗ ಬಳಸಲಾಗುತ್ತದೆಯಾದರೂ 1958 ರ ಕಾಯಿದೆಯಲ್ಲಿ ಅದು ಹೊಂದಿರಲಿಲ್ಲ ಎಂಬ ಅರ್ಥದಲ್ಲಿ ಅಸಾಂಪ್ರದಾಯಿಕವಾಗಿದೆ ಎಂದು ಹೇಳಬಹುದು ಆದರೆ 1999 ರ ಕಾಯಿದೆ ಬಣ್ಣಗಳ ಅಂದರೆ ಬಣ್ಣಗಳ ಸಂಯೋಜನೆಯನ್ನು ಟ್ರೇಡ್ಮಾರ್ಕ್ನ ವಿಷಯವಾಗಿಸಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ಕ್ಯಾಡ್ಬರಿ ಚಾಕೊಲೇಟ್ಗಳಲ್ಲಿ ನೇರಳೆ ಬಣ್ಣವು ಅಂತಹ ಒಂದು ಉದಾಹರಣೆಯಾಗಿದೆ ಕೋಕಾ ಕೋಲಾ ಬಾಟಲ್ ಆಕಾರವು ಆಕಾರ ಚಿಹ್ನೆಯ ವಿಷಯವಾಗಿರಬಹುದು ಮತ್ತು ನಾವು ಹೇಳಿದ ಹಾಗೆ 1999 ರ ಕಾಯಿದೆಯಡಿ ಆಕಾರದ ಗುರುತುಗಳನ್ನು ಸಹ ಅನುಮತಿಸಲಾಗಿದೆ ಕೆಲವು ಅಸಾಂಪ್ರದಾಯಿಕ ಗುರುತುಗಳನ್ನು ಇನ್ನೂ ಕಾಯಿದೆಯಡಿ ಗುರುತಿಸಲಾಗಿಲ್ಲ ಉದಾಹರಣೆಗೆ ವಾಸನೆ ಗುರುತುಗಳು ಮತ್ತು ಧ್ವನಿ ಗುರುತುಗಳು ಮತ್ತು ಈಗ ಹಾರ್ಲೆ ಡೇವಿಡ್ಸನ್ ಮೋಟರ್ ಸೈಕಲ್ಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಕರಣವಿದೆ ಆಗ ಅವರಿಗೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಧ್ವನಿ ಗುರುತು ನಿರಾಕರಿಸಲಾಗಿದೆ ಮತ್ತು ಟೆನಿಸ್ ಚೆಂಡಿಗಾಗಿ ಇತರ ನ್ಯಾಯವ್ಯಾಪ್ತಿಯಲ್ಲಿ ಮೌನ್ ಹುಲ್ಲಿನ ಅಥವಾ ನಮ್ಮ ಕಾರುಗಳ ಟೈಯರ್ಗೆ ಗುಲಾಬಿ ಗುರುತುಗಳನ್ನು ನೀಡಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿನ ಕಾನೂನು ಎಂದರೆ ಗುರುತುಗಳನ್ನು ಸಚಿತ್ರವಾಗಿ ಪ್ರತಿನಿಧಿಸುವ ಅಗತ್ಯವಿದೆ ಮತ್ತು ಕಾನೂನಿನ ಅಡಿಯಲ್ಲಿ ಅದು ಒಂದು ಅವಶ್ಯಕತೆಯಾಗಿದೆ ಮತ್ತು ಅದನ್ನು ಚಿತ್ರಾತ್ಮಕವಾಗಿ ಪ್ರತಿನಿಧಿಸಬೇಕಾದರೆ ಅದನ್ನು ಕಾಗದದ ಮೇಲೆ ಚಿತ್ರಿಸುವ ಸಾಮರ್ಥ್ಯ ಇರಬೇಕು ಮತ್ತು ನಿಮ್ಮ ಟ್ರೇಡ್ಮಾರ್ಕ್ಗಳನ್ನು ನೀವು ಹೇಗೆ ಸಲ್ಲಿಸುತ್ತೀರಿ ಎಂಬುವುದು ಆದ್ದರಿಂದ ಭಾರತೀಯ ಕಾನೂನಿನಡಿಯಲ್ಲಿ ವಾಸನೆ ಗುರುತುಗಳು ಮತ್ತು ಧ್ವನಿ ಗುರುತುಗಳನ್ನು ಅನುಮತಿಸಲಾಗುತ್ತದೆಯೇ ಎಂಬ ಬಗ್ಗೆ ಇನ್ನೂ ಕೆಲವು ಅನಿಶ್ಚಿತತೆ ಇದೆ ಆದ್ದರಿಂದ ವಾಸನೆಯ ಗುರುತುಗಳು ಮತ್ತು ಧ್ವನಿ ಗುರುತುಗಳನ್ನು ಹೊರತುಪಡಿಸಿ ರುಚಿಗೆ ಟ್ರೇಡ್ಮಾರ್ಕ್ಗಳನ್ನು ಹೊಂದಲು ಪ್ರಯತ್ನಿಸಿದ ಸನ್ನಿವೇಶವು ಇದೆ ಆದ್ದರಿಂದ ಅದು ನಾವು ಭಾರತದಲ್ಲಿ ಪ್ರಸ್ತಾಪಿಸಿದಂತೆ ಮತ್ತೆ ಕಾಗದದ ಮೇಲೆ ಚಿತ್ರಾತ್ಮಕ ಪ್ರಾತಿನಿಧ್ಯ ಇರಬೇಕು ಆದ್ದರಿಂದ ವಾಸನೆ ಧ್ವನಿ ಮತ್ತು ಟ್ರೇಡ್ಮಾರ್ಕ್ಗಳಿಗೆ ಸಂಬಂಧಿಸಿದಂತೆ ನಮ್ಮ ಭಾರತದ ಕಾನೂನಿನಲ್ಲಿ ಇನ್ನೂ ಸ್ಫಟಿಕೀಕರಣಗೊಂಡಿಲ್ಲ ಈಗ ಟ್ರೇಡ್ಮಾರ್ಕ್ಗಾಗಿ ಯಾರು ಅರ್ಜಿ ಸಲ್ಲಿಸಬಹುದು ಟ್ರೇಡ್ಮಾರ್ಕ್ನ ಮಾಲೀಕರೆಂದು ಹೇಳಿಕೊಳ್ಳುವ ಯಾವುದೇ ವ್ಯಕ್ತಿ ಮತ್ತು ಗುರುತು ಬಳಸುವ ಅಥವಾ ಅದನ್ನು ಬಳಸಲು ಪ್ರಸ್ತಾಪಿಸುವವರು ಟ್ರೇಡ್ಮಾರ್ಕ್ಗೆ ಅರ್ಜಿ ಸಲ್ಲಿಸಬಹುದು ಈಗ ಮಾದರಿ ವಿನ್ಯಾಸಗಳು ಮತ್ತು ಟ್ರೇಡ್ಮಾರ್ಕ್ಗಳಿಗಾಗಿ ನಿಯಂತ್ರಕ ಜನರಲ್ಗೆ ಅರ್ಜಿ ಸಲ್ಲಿಸುವ ಮೂಲಕ ಮಾಡಬೇಕಾಗಿದೆ ಮಾದರಿ ವಿನ್ಯಾಸಗಳು ಮತ್ತು ಟ್ರೇಡ್ಮಾರ್ಕ್ಗಳಿಗೆ ಇದು ಸಾಮಾನ್ಯ ನಿಯಂತ್ರಕವಾಗಿದ್ದು ಕಚೇರಿಗೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಸಲ್ಲಿಸಲಾಗುತ್ತದೆ ಅರ್ಜಿಯನ್ನು ಅಂಚೆ ಮೂಲಕ ಕಚೇರಿಗೆ ಸಲ್ಲಿಸಬಹುದು ಅಥವಾ ಎಲೆಕ್ಟ್ರಾನಿಕ್ ಇ ಫೈಲಿಂಗ್ ಸಹ ಅನುಮತಿಸಲಾಗಿದೆ ಟ್ರೇಡ್ಮಾರ್ಕ್ ನ ಮನವಿಯಲ್ಲಿ ಅಥವಾ ಅರ್ಜಿಯಲ್ಲಿ ಟ್ರೇಡ್ಮಾರ್ಕ್ಗೆ ಸಂಬಂಧಿಸಿದ ಸರಕು ಮತ್ತು ಸೇವೆಗಳು ಟ್ರೇಡ್ ಮಾರ್ಕ್ನ ಚಿತ್ರಾತ್ಮಕ ಪ್ರಾತಿನಿಧ್ಯ ಮತ್ತು ಟ್ರೇಡ್ಮಾರ್ಕ್ ಹೆಸರಿನ ವಿಳಾಸ ವಕೀಲರ ವಿವರಗಳು ಮತ್ತು ಗುರುತು ಈಗಾಗಲೇ ಬಳಕೆಯಲ್ಲಿದ್ದರೆ ಗುರುತನ್ನು ಬಳಸುವ ಅವಧಿಗೆ ಸಂಬಂಧಿಸಿದ ಸರಕುಗಳು ಮತ್ತು ಸೇವೆಗಳು ಸಹ ಅರ್ಜಿಯಲ್ಲಿ ಒಳಗೊಂಡಿರಬೇಕು ಅಥವಾ ನಮೂದಿಸಬೇಕು ಟ್ರೇಡ್ಮಾರ್ಕ್ ಬಳಸಲು ಮಾಲೀಕರಿಗೆ ಪ್ರತ್ಯೇಕ ಹಕ್ಕನ್ನು ನೀಡುತ್ತದೆ ಇದು ಟ್ರೇಡ್ಮಾರ್ಕ್ಗಳ ಮಾಲೀಕತ್ವದ ಮೇಲ್ನೋಟಕ್ಕೆ ಸಾಕ್ಷಿಯಾಗಿದೆ ಇದು ಮಾಲೀಕತ್ವದ ಪುರಾವೆಯಾಗಿದೆ ನೋಂದಾಯಿತ ಮಾಲೀಕರು ಟ್ರೇಡ್ಮಾರ್ಕ್ ಅನ್ನು ಬೇರೆ ಯಾವುದೇ ಆಸ್ತಿಯಂತೆ ನಿಯೋಜಿಸಬಹುದು ಅಥವಾ ಪರವಾನಗಿ ನೀಡಬಹುದು ಈಗ ಇದು ಬೌದ್ಧಿಕ ಆಸ್ತಿಯ ವಿಶಿಷ್ಟ ಲಕ್ಷಣವಾಗಿದೆ ಎಲ್ಲಾ ಬೌದ್ಧಿಕ ಆಸ್ತಿಯನ್ನು ನಿಯೋಜಿಸಬಹುದು ಅಥವಾ ಪರವಾನಗಿ ಪಡೆಯಬಹುದು ಕಾಲಕಾಲಕ್ಕೆ ಗುರುತು ನವೀಕರಿಸಿದರೆ ನೋಂದಾಯಿತ ಮಾಲೀಕರು ನೋಂದಾಯಿತ ಟ್ರೇಡ್ಮಾರ್ಕ್ಗೆ ಸಂಬಂಧಿಸಿದ ಸದ್ಭಾವನೆಯನ್ನು ಶಾಶ್ವತವಾಗಿ ಆನಂದಿಸಬಹುದು ಆದ್ದರಿಂದ ಗುರುತುಗಳಿಗೆ ಕಾರಣವಾದ ಅಭಿಮಾನವನ್ನು ಶಾಶ್ವತವಾಗಿ ಕಾಪಾಡಿಕೊಳ್ಳಬಹುದು ಆದ್ದರಿಂದ ಇದನ್ನು ನಾವು ಅನಿಯಮಿತ ಜೀವನ ಬೌದ್ಧಿಕ ಆಸ್ತಿ ಎಂದು ಕರೆಯುತ್ತೇವೆ ಅನಿಯಮಿತ ಜೀವನ IP ಏಕೆಂದರೆ ನೀವು ಅದನ್ನು ಸಮಯಕ್ಕೆ ಸರಿಯಾಗಿ ನವೀಕರಿಸುವ ಮೂಲಕ ಶಾಶ್ವತವಾಗಿ ಇರಿಸಿಕೊಳ್ಳಬಹುದು ಉದಾಹರಣೆಗೆ ಕೋಕಾ ಕೋಲಾ ಸುಮಾರು 100 ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಏಕೆಂದರೆ ಇದು ನಿರಂತರವಾಗಿ ನವೀಕರಿಸಲ್ಪಟ್ಟಿದೆ ಏಕೆಂದರೆ ಟ್ರೇಡ್ಮಾರ್ಕ್ ಅನ್ನು ನಿರಂತರವಾಗಿ ನವೀಕರಿಸುವದರಿಂದ ಟ್ರೇಡ್ಮಾರ್ಕನ್ನು ಜೀವಂತವಾಗಿರಿಸಬಹುದಾಗಿದೆ